ಆದ್ದರಿಂದ ಹಿಂದಿನ ಪ್ರದರ್ಶನದಲ್ಲಿ ನಾವು ಒಂದು ನಿರ್ದಿಷ್ಟ ಕೋಡ್ ಅನ್ನು C ಯಲ್ಲಿ ಪ್ರೋಗ್ರಾಂ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಾವು strcpy ನಿಂದ ಉಂಟಾಗುತ್ತಿರುವ ದುರ್ಬಲತೆಯನ್ನು ನೋಡಿದ್ದೇವೆ ಮತ್ತು 100 ಕ್ಕಿಂತ ಹೆಚ್ಚು ಬೈಟ್ಗಳನ್ನು ಹೊಂದಿರುವ ನಿರ್ದಿಷ್ಟ ಸ್ಥಳೀಯ ಬಫರ್ ಅನ್ನು ಹೇಗೆ ಉಕ್ಕಿ ಹರಿಯುವುದು ವಾಸ್ತವವಾಗಿ ವಿಭಜನೆಯ ದೋಷವನ್ನು ಸೃಷ್ಟಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಬಫರ್ ಓವರ್ಫ್ಲೋ ಕಾರಣದಿಂದಾಗಿ ರಿಟರ್ನ್ ವಿಳಾಸವನ್ನು ತಿದ್ದಿ ಬರೆಯಲಾಗಿದೆ ಎಂದು ನೋಡಲು ನಾವು ಆ ಪ್ರದರ್ಶನದ ಸಮಯದಲ್ಲಿ GDB ಯನ್ನು ಬಳಸಿದ್ದೇವೆ ಈ ನಿರ್ದಿಷ್ಟ ಪ್ರದರ್ಶನದಲ್ಲಿ ನಾವು ಅಲ್ಲಿಂದ ಕೆಲಸ ಮಾಡುತ್ತೇವೆ ಮತ್ತು ನಾವು ಆ ದಾಳಿಯನ್ನು ಹೇಗೆ ಹೆಚ್ಚಿಸಬಹುದು ಮತ್ತು ಆ ಕಾರ್ಯಕ್ರಮಕ್ಕೆ ನಿರ್ದಿಷ್ಟ ಪೇಲೋಡ್ ಅನ್ನು ಚುಚ್ಚಬಹುದು ಮತ್ತು ಆ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಹೇಗೆ ಒತ್ತಾಯಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ನಿಜವಾಗಿಯೂ ಪರಿಗಣಿಸುವ ಪೇಲೋಡ್ ಒಂದು ಶೆಲ್ ಅನ್ನು ರಚಿಸುವುದು ಈಗ ಶೆಲ್ ಅನ್ನು ರಚಿಸಿದ ಅಂತಹ ಪೇಲೋಡ್ಗಳು ಈ ರೀತಿಯ ಉದಾಹರಣೆಗಳಲ್ಲಿ ಬಹಳ ಜನಪ್ರಿಯವಾಗಿವೆ ಏಕೆಂದರೆ ಒಮ್ಮೆ ಆಕ್ರಮಣಕಾರನು ಶೆಲ್ ಅನ್ನು ಹೊಂದಿದ್ದಲ್ಲಿ ಅವನು ವ್ಯವಸ್ಥೆಯಲ್ಲಿ ಉತ್ತಮ ನಿಯಂತ್ರಣವನ್ನು ಹೊಂದಿರುತ್ತಾನೆ ಆಕ್ರಮಣಕಾರನು ಒಂದು ವ್ಯವಸ್ಥೆಯಲ್ಲಿ ಶೆಲ್ ಅನ್ನು ಪಡೆಯಲು ಸಮರ್ಥನೆಂದು ಭಾವಿಸೋಣ ಮತ್ತು ಶೆಲ್ Super User ಸವಲತ್ತುಗಳನ್ನು ಹೊಂದಿದೆಯೆಂದು ಅವನು ಭಾವಿಸಿದರೆ ರೂಟ್ ಬಳಕೆದಾರರು ಏನು ಮಾಡಬಹುದು ಎಂಬುದನ್ನು ಆಕ್ರಮಣಕಾರರು ಮಾಡಬಹುದು ಆದ್ದರಿಂದ ಮೊದಲಿನಂತೆ ನಾವು ಬಿಟ್ ಬಕೆಟ್ ರೆಪೊಸಿಟರಿಯೊಂದಿಗೆ ಲಭ್ಯವಿರುವ ಕೋಡ್ಗಳನ್ನು ಬಳಸುತ್ತೇವೆ ಆದ್ದರಿಂದ ಈ ಸಂಕೇತಗಳು nptel codesmodule2 ನಲ್ಲಿ ಇರುತ್ತವೆ ನಾವು ನೋಡುವ ಕೋಡ್ testcode ಆಗಿದೆ ಆದ್ದರಿಂದ testcode ಎರಡು ಕಾರ್ಯಗಳನ್ನು copier ಫಂಕ್ಷನ್ ಮತ್ತು main ಕಾರ್ಯವನ್ನು ಹೊಂದಿದೆಯೆಂದು ನೆನಪಿಡಿ main ಕಾರ್ಯವು argv ಯನ್ನು ಆಜ್ಞಾ ಸಾಲಿನ ಆರ್ಗ್ಯುಮೆಂಟ್ಗಳಾಗಿ ತೆಗೆದುಕೊಂಡಿತು ಮತ್ತು ಇದು argv 1 ಅನ್ನು copier ಫಂಕ್ಷನ್ಗೆ ರವಾನಿಸಿತು copier ಫಂಕ್ಷನ್ಗೆ ಈ ಪಾಯಿಂಟರ್ ಹೊಂದಿರುವ ಅಕ್ಷರ ಪಾಯಿಂಟರ್ STR ಇದೆ ನಿರ್ದಿಷ್ಟ ಸ್ಟ್ರಿಂಗ್ ಮತ್ತು ನಂತರ STR ನಿಂದ ಅಕ್ಷರದಿಂದ ಪಾತ್ರವನ್ನು ತೆಗೆದುಕೊಳ್ಳುವ strcpy ಅನ್ನು ಈ ಬಫರ್ಗೆ ಆಹ್ವಾನಿಸಿ ಬಫರ್ ಕೇವಲ 100 ಬೈಟ್ಗಳಷ್ಟಿರುವ ಕಾರಣ ಇಲ್ಲಿ ದುರ್ಬಲತೆ ಉಂಟಾಗುತ್ತದೆ ಎಂಬುದನ್ನು ಗಮನಿಸಿ ಆದರೆ strcpy ಬಫರ್ಗೆ ನಕಲಿಸುವುದನ್ನು ಮುಂದುವರಿಸುತ್ತದೆ ಅಂದರೆ 0 ಅಂದರೆ ಶೂನ್ಯ ಅಕ್ಷರವನ್ನು STR ನಲ್ಲಿ ಪಡೆಯಲಾಗುತ್ತದೆ ಹಾಗಾಗಿ ಎಲ್ಲಿಯವರೆಗೆ ಶೂನ್ಯ ಮುಕ್ತಾಯದ ಅಕ್ಷರ ಇರುತ್ತದೆಯೋ ಅಲ್ಲಿಯವರೆಗೆ strcpy ಬೈಟ್ ಮೂಲಕ ಬೈಟ್ ಅನ್ನು ಬಫರ್ ಆಗಿ ನಕಲಿಸುವುದನ್ನು ಮುಂದುವರಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ಬಫರ್ ಓವರ್ಫ್ಲೋ ಆಗುತ್ತದೆ ಈ ಶೋಷಣೆಯನ್ನು ರಚಿಸುವಾಗ ನಿಜವಾಗಿ ಮಾಡಬೇಕಾದ ಮೊದಲ ಕೆಲಸವೆಂದರೆ ಯಾವ ಸಮಯದಲ್ಲಿ ಎಸ್ಎಕ್ಯುಷನ್ ಸಮಯದಲ್ಲಿ ಅಥವಾ ಯಾವ ಪೇಲೋಡ್ ಈ testcode ಕಾರ್ಯಗತಗೊಳಿಸುವುದನ್ನು ನಿಲ್ಲಿಸುತ್ತದೆ ಆದ್ದರಿಂದ ಅದನ್ನು ಮಾಡಲು ನಾವು find payload ಎಂಬ ಈ ಸಣ್ಣ ಲಿಪಿಯನ್ನು ಬಳಸುತ್ತೇವೆ ಆದ್ದರಿಂದ find payload ಈ ರೀತಿ ಕಾಣುತ್ತದೆ ಇದು ಒಂದು ಸಣ್ಣ ಪೈಥಾನ್ ಲಿಪಿಯಾಗಿದೆ ಮತ್ತು ಇದು ಮೂಲಭೂತವಾಗಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ 108 ಬಾರಿ ಸ್ಟ್ರಿಂಗ್ ಅನ್ನು ಸೃಷ್ಟಿಸುತ್ತದೆ ಉದಾಹರಣೆಗೆ ನಾನು ಇಲ್ಲಿ 8 ಅನ್ನು ಸೇರಿಸಿದರೆ ಪ್ಯಾಡಿಂಗ್ ಸ್ಟೇಟ್ಮೆಂಟ್ ಅನ್ನು ಮುದ್ರಿಸಲು A 8 ಬಾರಿ ಈ ರೀತಿ ಮುದ್ರಿಸಬಹುದು ಆದ್ದರಿಂದ find payload A ಅನ್ನು 8 ಬಾರಿ ಮುದ್ರಿಸುತ್ತದೆ ಅಂತೆಯೇ ಇದನ್ನು 64 ಎಂದು ಹೇಳಲು ಇಲ್ಲಿ ಬದಲಾಯಿಸುವ ಮೂಲಕ ನಾನು ಉದ್ದ 64 ರ ಸ್ಟ್ರಿಂಗ್ ಪಡೆಯುತ್ತೇನೆ ಈಗ ಇದನ್ನು testcode ಗೆ ಆಜ್ಞಾ ಸಾಲಿನ ವಾದವಾಗಿ ರವಾನಿಸಲು ನಾವು ಈ ಕೆಳಗಿನವುಗಳನ್ನು ಮಾಡುತ್ತೇವೆ ನಾವು testcode ಅನ್ನು ಈ ಕೆಳಗಿನಂತೆ ನಡೆಸುತ್ತೇವೆ ನಾವು ಮಾಡುವ ಮೊದಲ ಕೆಲಸವೆಂದರೆ ಪೇಲೋಡ್ ಅನ್ನು ಕಂಡುಕೊಳ್ಳುವ ಔಟ್ಪುಟ್ ಅನ್ನು ಕೆಲವು ಫೈಲ್ E1 ಗೆ ಹಾಕುವುದು ಆದ್ದರಿಂದ ಫೈಲ್ E1 64 A ಗಳನ್ನು ಒಳಗೊಂಡಿದೆ ಎರಡನೆಯದು ಕಳುಹಿಸುವುದು testcode ಗೆ E1 ಅನ್ನು ಇನ್ಪುಟ್ ಆಗಿ ಈ ಕೆಳಗಿನಂತೆ ಮಾಡಲಾಗುತ್ತದೆ E1 ನ ವಿಷಯಗಳನ್ನು ಪರೀಕ್ಷಿಸಿದಾಗ ನಾವು ಪರೀಕ್ಷಾ ಕೋಡ್ E1 ನಿಂದ ಇನ್ಪುಟ್ ಅನ್ನು ತೆಗೆದುಕೊಳ್ಳುತ್ತದೆ ಅದು 64 A ಮತ್ತು ಕಾರ್ಯಗತಗೊಳಿಸುತ್ತದೆ ಪರೀಕ್ಷಾ ಕೋಡ್ನಲ್ಲಿ ವ್ಯಾಖ್ಯಾನಿಸಲಾದ ಬಫರ್ನ ಗಾತ್ರಕ್ಕಿಂತ 64 ಕಡಿಮೆ ಇರುವುದರಿಂದ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಯಾವುದೇ ಓವರ್ಫ್ಲೋ ಸಂಭವಿಸುವುದಿಲ್ಲ ಮತ್ತು ಪರೀಕ್ಷಾ ಕೋಡ್ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತೊಂದೆಡೆ ನಾವು A ಯ ಗಾತ್ರವನ್ನು 64 ರಿಂದ 128 ಕ್ಕೆ ಹೆಚ್ಚಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಇದನ್ನು ಈ ಕೆಳಗಿನಂತೆ ಮಾಡುತ್ತೇವೆ find payload ಎಕ್ಸಿಕ್ಯೂಟಬಲ್ ಅನ್ನು ರನ್ ಮಾಡಿ ಮತ್ತು ಔಟ್ಪುಟ್ ಅನ್ನು E2 ನಲ್ಲಿ ಸಂಗ್ರಹಿಸಿ ಆದ್ದರಿಂದ E2 ಈಗ 128 A ಗಳನ್ನು ಈ ಕೆಳಗಿನಂತೆ ಹೊಂದಿದೆ ಈಗ ನೀವು testcode ಅನ್ನು ಚಲಾಯಿಸಿದರೆ ಮತ್ತು ಹಿಂದಿನ ವೀಡಿಯೊ ಮತ್ತು testcode ನಲ್ಲಿ ನಾವು ನೋಡಿದಂತೆ ನಾವು ಈ ಬಫರ್ ಓವರ್ಫ್ಲೋ ಹೊಂದಿರುತ್ತೇವೆ ಈಗ ಈ ನಿರ್ದಿಷ್ಟ ಸ್ಟ್ರಿಂಗ್ನ ಉದ್ದವನ್ನು ಬದಲಾಯಿಸುವ ಮೂಲಕ ನಾವು ಈ ಸಮಸ್ಯೆಯನ್ನು ಉಂಟುಮಾಡುವ ಇನ್ಪುಟ್ನ ನಿಖರವಾದ ಉದ್ದವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ನಾನು ಇದನ್ನು 104 ಎಂದು ಬದಲಾಯಿಸಿದರೆ find2payload ಅನ್ನು ರನ್ ಮಾಡಿ 104 ಬೈಟ್ನ ಉದ್ದವನ್ನು E2 ನಲ್ಲಿ ಸಂಗ್ರಹಿಸಿ ಮತ್ತು ಅದನ್ನು ಚಲಾಯಿಸಿ ನೀವು ಕೆಲಸ ಮಾಡುತ್ತೀರಿ ಆದ್ದರಿಂದ 104 ನಮ್ಮ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಮತ್ತೊಂದೆಡೆ ನಾನು ಅದನ್ನು 108 ಮಾಡಿದರೆ ಮತ್ತು ಅದೇ ರೀತಿ ನಾವು ನೋಡಿದೆವು "done" ಎಂದು ಮುದ್ರಿತವಾಗುತ್ತದೆ ಹಾಗೂ "done" ನಂತರ ಒಂದು ವಿಭಜನೆಯ ದೋಷವು ನಿಖರವಾಗಿ ಸಂಭವಿಸುತ್ತದೆ ಏಕೆಂದರೆ ನಿಖರವಾಗಿ 108 ಉದ್ದದ ಚೌಕಟ್ಟಿನ ಪಾಯಿಂಟರ್ ಸ್ಟಾಕ್ನಲ್ಲಿ ಸಂಗ್ರಹವಾಗಿರುವದನ್ನು ತಿದ್ದಿ ಬರೆಯಲಾಗಿದೆ ಆದರೆ ರಿಟರ್ನ್ ವಿಳಾಸವಲ್ಲ ಆದ್ದರಿಂದ ಕಾರ್ಯವು ಪೂರ್ಣಗೊಂಡ ನಂತರ ಅದರ ಕಾರ್ಯಗತಗೊಳಿಸುವಿಕೆಯನ್ನು ನಾವು ಕೋಡ್ನಂತೆ ನೋಡುತ್ತೇವೆ ಆದ್ದರಿಂದ ಕಾಪಿಯರ್ ಅದರ ಎಸ್ಎಕ್ಯುಷನ್ ಯನ್ನು ಪೂರ್ಣಗೊಳಿಸಿದ ನಂತರ ಸ್ಟಾಕ್ನಲ್ಲಿರುವ ಫ್ರೇಮ್ ಪಾಯಿಂಟರ್ ಅನ್ನು ತಿದ್ದಿ ಬರೆಯಲಾಗಿದೆ ಆದರೆ ರಿಟರ್ನ್ ವಿಳಾಸವಲ್ಲ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ಹಿಂತಿರುಗುವಿಕೆಯು ಮುಖ್ಯಕ್ಕೆ ಹಿಂತಿರುಗಬಹುದು ಮತ್ತು printf ಅನ್ನು ಕಾರ್ಯಗತಗೊಳಿಸಲಾಗುತ್ತದೆ ಆದಾಗ್ಯೂ ಫ್ರೇಮ್ ಪಾಯಿಂಟರ್ ಅನ್ನು ಮಾರ್ಪಡಿಸಲಾಗಿರುವುದರಿಂದ main ಸ್ವಚ್ಛವಾಗಿ ನಿರ್ಗಮಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದಕ್ಕಾಗಿಯೇ printf ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದ ನಂತರ ನಾವು ವಿಭಜನೆಯ ದೋಷವನ್ನು ಪಡೆಯುತ್ತೇವೆ ಈಗ ಮತ್ತೊಂದೆಡೆ ನಾವು ಪ್ಯಾಡಿಂಗ್ ಅನ್ನು 108 ರಿಂದ 112 ಕ್ಕೆ ಬದಲಾಯಿಸಿದರೆ ಅಂದರೆ ನಮ್ಮಲ್ಲಿ ನಾಲ್ಕು ಹೆಚ್ಚುವರಿ ಬೈಟ್ ಪ್ಯಾಡಿಂಗ್ ಇದೆ ಎಂದಾದರೆ ನಾವು ಏನನ್ನು ನಿರೀಕ್ಷಿಸಬಹುದು ಎಂದರೆ ಅದು ಫ್ರೇಮ್ ಪಾಯಿಂಟರ್ ಮಾತ್ರವಲ್ಲದೆ ಪಕ್ಕದ ಮೆಮೊರಿಯೂ ಆಗಿದೆ ರಿಟರ್ನ್ ವಿಳಾಸವನ್ನು ಸಹ ಮಾರ್ಪಡಿಸಲಾಗುತ್ತದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ನಾವು ಏನನ್ನು ನಿರೀಕ್ಷಿಸಬಹುದು ಎಂದರೆ copier ಕಾರ್ಯವು main ಗೆ ಮರಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು 108 ರ ಬದಲು 112 ರ ಪೇಲೋಡ್ನೊಂದಿಗೆ ಮತ್ತೆ ನಡೆಸಿದಾಗ ಮುದ್ರಣ ಮಾಡಿದ ಹೇಳಿಕೆಯನ್ನು ಕಾರ್ಯಗತಗೊಳಿಸದಿರುವುದನ್ನು ನಾವು ನೋಡುತ್ತೇವೆ ಏಕೆಂದರೆ main ಗೆ ಹಿಂತಿರುಗುವಿಕೆಯನ್ನು ಮಾರ್ಪಡಿಸಲಾಗಿದೆ ಮತ್ತು ನಕಲು ಮಾಡುವವರು 0x41414141 ಕೆಲವು ಅಮಾನ್ಯ ಸ್ಥಳಕ್ಕೆ ಹಿಂತಿರುಗಲು ಪ್ರಯತ್ನಿಸುತ್ತಿದ್ದಾರೆ ಇದು ಮೂಲಭೂತವಾಗಿ ನೀವು ರಿಟರ್ನ್ ವಿಳಾಸ ಸ್ಥಳದಲ್ಲಿ ಸೇರಿಸಿರುವ A ಗಳಾಗಿದೆ ಆದ್ದರಿಂದ ನಾವು ನಿಜವಾಗಿ ನೋಡುವ ಮುಂದಿನ ವಿಷಯವೆಂದರೆ ನಿರ್ದಿಷ್ಟ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸುವುದು ಆದ್ದರಿಂದ ನಾವು next underscore ಪೇಲೋಡ್ ಎಂದು ಕರೆಯಲ್ಪಡುವ ಈ ನಿರ್ದಿಷ್ಟ ಫೈಲ್ ಅನ್ನು ನೋಡುತ್ತೇವೆ ಅದು ಈ ರೀತಿ ಕಾಣುತ್ತದೆ ಆದ್ದರಿಂದ ಇದು ನಾಲ್ಕು ಭಾಗಗಳನ್ನು ಒಳಗೊಂಡಿದೆ ಒಂದು ಇಲ್ಲ ಆದ್ದರಿಂದ ಶೆಲ್ ಕೋಡ್ನೊಂದಿಗೆ ನಾವು ಏನು ಮಾಡಲು ಬಯಸುತ್ತೇವೆ ಎಂದರೆ ಇವೆಲ್ಲವುಗಳೊಂದಿಗೆ ಬಫರ್ ಅನ್ನು ತುಂಬುವುದು ಇಲ್ಲಿ 64 nops ಇರಬೇಕು ನಂತರ ಇಲ್ಲಿ ಶೆಲ್ ಕೋಡ್ 32 ಬೈಟ್ ಇದೆ ಮತ್ತು ನಂತರ ನಾವು ಕೆಲವು ಪ್ಯಾಡಿಂಗ್ ಅನ್ನು ಹೊಂದಿದ್ದೇವೆ ಅದು ಗಾತ್ರ 112 64 32 ಬೈಟ್ಗಳು ಮತ್ತು ಅಂತಿಮವಾಗಿ ನಮ್ಮ FFFFCF70 ಮೌಲ್ಯ ಆದ್ದರಿಂದ ಈ ಮೌಲ್ಯ ನಿಖರವಾಗಿ ಏನು ನಾವು ನಿಜವಾಗಿಯೂ ಗುರುತಿಸುತ್ತೇವೆ ಬಫರ್ ಓವರ್ಫ್ಲೋ ಸಮಯದಲ್ಲಿ ನಾವು ಏನನ್ನು ನಿರೀಕ್ಷಿಸುತ್ತೇವೆಯೆಂದರೆ 100 ಬೈಟ್ಗಳು ತುಂಬಿದ ನಂತರ ಸ್ಟಾಕ್ನಲ್ಲಿ ಸಂಗ್ರಹವಾಗಿರುವ ಫ್ರೇಮ್ ಪಾಯಿಂಟರ್ ಅನ್ನು ಪುನಃ ಬರೆಯಲಾಗುತ್ತದೆ ಮುಂದೆ main ಗೆ ಹಿಂದಿರುಗಿಸುವ ವಿಳಾಸವನ್ನು ಸಹ ತಿದ್ದಿ ಬರೆಯಲಾಗುತ್ತದೆ ಆದ್ದರಿಂದ ನಮಗೆ ಬೇಕಾಗಿರುವುದು ಈ ರಿಟರ್ನ್ ವಿಳಾಸವು ಈಗ ಈ ಶೆಲ್ ಕೋಡ್ ಅನ್ನು ಸೂಚಿಸಬೇಕು ಆದ್ದರಿಂದ ಶೆಲ್ ಕೋಡ್ ಎಲ್ಲಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನಾವು GDBಯನ್ನು ಬಳಸಬೇಕಾಗುತ್ತದೆ ಎಂಬುದನ್ನು ಗಮನಿಸಬೇಕು ಆದ್ದರಿಂದ ಇನ್ನೊಂದು ಟರ್ಮಿನಲ್ ಅನ್ನು ತೆರೆಯುತ್ತದೆ ಮತ್ತು GDB ಅನ್ನು ಈ ಕೆಳಗಿನಂತೆ ರನ್ ಮಾಡುತ್ತದೆ Testcode ಮತ್ತು ಈ ನಿರ್ದಿಷ್ಟ ಹಂತದಲ್ಲಿ ನಾವು ಸ್ಟಾಕ್ನ ವಿಷಯಗಳನ್ನು ನೋಡುತ್ತೇವೆ ಅದರಲ್ಲಿ ಬಫರ್ gdb x32x esp ಇರುತ್ತದೆ ಅದು ಈ ಕೆಳಗಿನಂತಿದೆ ಈಗ ನಾನು main ಗೆ ಡಿಸ್ಅಸೆಂಬಲ್ ಮಾಡಿದರೆ copier ನಂತರ ರಿಟರ್ನ್ ವಿಳಾಸ 0804847A ಮತ್ತು ಸ್ಟಾಕ್ನಲ್ಲಿ ಈ ರಿಟರ್ನ್ ವಿಳಾಸ ಎಲ್ಲಿದೆ ಎಂದು ನಾವು ತಿಳಿಯಲು ಬಯಸುತ್ತೇವೆ ಮತ್ತು ಈ ರಿಟರ್ನ್ ವಿಳಾಸವು ಇಲ್ಲಿರುವುದನ್ನು ನಾವು ನೋಡುತ್ತೇವೆ ಇದು FFFFCFEC ಸ್ಥಳದಲ್ಲಿದೆ ಮತ್ತು ಇನ್ನೂ ಹೆಚ್ಚಿನವು ನಮಗೆ ಬಫರ್ನ ವಿಳಾಸವನ್ನು ಬಯಸುತ್ತವೆ ಇದರಿಂದ ಅದನ್ನು ಸ್ಥಳದಿಂದ ಪಡೆಯಲಾಗುತ್ತದೆ gdb info locals ಮತ್ತು gdb px buffer ಮತ್ತು ಬಫರ್ ಇರುವ ಸ್ಥಳದಲ್ಲಿ FFFFCF7C ಇದೆ ಎಂದು ನಾವು ಗಮನಿಸುತ್ತೇವೆ ಅಂದರೆ ಬಫರ್ ವಾಸ್ತವವಾಗಿ ಇಲ್ಲಿ ಎಲ್ಲೋ ಇದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಈ ಸ್ಥಳದಿಂದ ಪ್ರಾರಂಭಿಸಿ ನಮ್ಮ ಪೇಲೋಡ್ಗಳನ್ನು ತುಂಬಲು ನಾವು ಬಯಸುತ್ತೇವೆ ಆದ್ದರಿಂದ ಈ ಸ್ಥಳದಿಂದ ಪ್ರಾರಂಭಿಸಿ ನಾವು ನಮ್ಮ ಪೇಲೋಡ್ ಅನ್ನು ಬಯಸುತ್ತೇವೆ ಅದು ಇಲ್ಲಿ ವ್ಯಾಖ್ಯಾನಿಸಲಾದ ಶೆಲ್ ಕೋಡ್ ಆಗಿರಬೇಕು ಆದಾಗ್ಯೂ ನಾವು ಮಾಡುವ ಉತ್ತಮ ಜೋಡಣೆಯನ್ನು ಪಡೆಯಲು ನಾವು ಆರಂಭದಲ್ಲಿ ಕೆಲವು nops ಅನ್ನು ಸೇರಿಸುತ್ತೇವೆ ಆದ್ದರಿಂದ ಈ opcode 90 ನಿಂದ ಈ opcode 90 ಪ್ರಸ್ತುತವಾಗಿದೆ ನಾವು ಬಫರ್ನ ಆರಂಭದಿಂದ ಆರಂಭವಾಗುವ nops ಗಳನ್ನು ತುಂಬುತ್ತೇವೆ ಮತ್ತು ನಂತರ ಕೆಲವು ಆಫ್ಸೆಟ್ನಲ್ಲಿ 64 ಬೈಟ್ಗಳನ್ನು ಶೆಲ್ ಕೋಡ್ನಲ್ಲಿ ತುಂಬುತ್ತೇವೆ ಈಗ ನಾವು ಶೆಲ್ ಕೋಡ್ ಕಾರ್ಯಗತಗೊಳಿಸಲು ಯೋಗ್ಯವಾದ ಜೋಡಣೆಯಲ್ಲಿ ಯೋಗ್ಯವಾದ ಸ್ಥಳದಲ್ಲಿ ಎಲ್ಲೋ ಹಿಂದಕ್ಕೆ ಜಿಗಿಯಬೇಕು ಆದ್ದರಿಂದ ಇದರಲ್ಲಿ ಹೆಚ್ಚಿನದನ್ನು ಪ್ರಯೋಗ ಮತ್ತು ದೋಷದಿಂದ ಪಡೆಯಲಾಗಿದೆ ಮತ್ತು ನಾವು FFFFCF70 ಸ್ಥಳವನ್ನು ನಿರ್ದಿಷ್ಟಪಡಿಸಿದರೆ ಅದು ನಿಜವಾಗಿ ಕೆಲಸ ಮಾಡುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ನಾವು ಅಂತಹ ಇನ್ಪುಟ್ ನೀಡಿದಾಗ ಏನಾಗುತ್ತದೆ ಎಂದು ನೋಡುತ್ತೇವೆ ಆದ್ದರಿಂದ ಮೊದಲು ನಾವು ಈ ಕೆಳಗಿನಂತೆ ಕಾರ್ಯಗತಗೊಳಿಸಲು ಬಯಸುವ ಶೆಲ್ ಕೋಡ್ ಅನ್ನು ರಚಿಸುತ್ತೇವೆ ಆದ್ದರಿಂದ ನಾವು ಮುಂದಿನ ಪೇಲೋಡ್ ಅನ್ನು ಹೇಳುತ್ತೇವೆ ಮತ್ತು ಅದನ್ನು E3 ಎಂಬ ಈ ಫೈಲ್ನಲ್ಲಿ ಸಂಗ್ರಹಿಸುತ್ತೇವೆ ಮತ್ತು ನಂತರ ನಾವು GDB ಯನ್ನು testcode ಬ್ರೇಕ್ನೊಂದಿಗೆ ಲೈನ್ ಸಂಖ್ಯೆ 7 ರಲ್ಲಿ ರನ್ ಮಾಡುತ್ತೇವೆ ಅದು strcpy ಅಂತ್ಯ ಮತ್ತು ನಂತರ ಹೊಸದಾಗಿ ರೂಪುಗೊಂಡ ಪೇಲೋಡ್ ಅನ್ನು ಇನ್ಪುಟ್ ಆಗಿ ನೀಡುತ್ತೇವೆ ಆದ್ದರಿಂದ ಇದನ್ನು E3 ನಲ್ಲಿ ಮಾಡಲಾಗುತ್ತದೆ ಇದರಿಂದ ಅದು E3 ಫೈಲ್ನಿಂದ ಇನ್ಪುಟ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಿರ್ದಿಷ್ಟ ಇನ್ಪುಟ್ನೊಂದಿಗೆ ರನ್ ಆಗುತ್ತದೆ ಆದ್ದರಿಂದ ಏನಾಯಿತು ಎಂದರೆ copier ಮತ್ತಷ್ಟು ಕಾರ್ಯಗತಗೊಳಿಸಿದೆ strcpy ಕಾರ್ಯಗತಗೊಳಿಸಿದೆ ಮತ್ತು ನಾವು ಕೊಟ್ಟಿರುವ ಸ್ಟ್ರಿಂಗ್ 100 ಬೈಟ್ಗಳಿಗಿಂತ ದೊಡ್ಡದಾಗಿರುವುದರಿಂದ ಬಫರ್ ಅನ್ನು ತಿದ್ದಿ ಬರೆಯಲಾಗಿದೆ ಮತ್ತು ಸ್ಟ್ರಿಂಗ್ ಅನ್ನು ವ್ಯೂಹಾತ್ಮಕವಾಗಿ ರಿಟರ್ನ್ ವಿಳಾಸ ಇರುವ ರೀತಿಯಲ್ಲಿ ರಚಿಸಲಾಗಿದೆ ಸ್ಟಾಕ್ನಲ್ಲಿ ನಿರ್ದಿಷ್ಟ ರಿಟರ್ನ್ ವಿಳಾಸವನ್ನು ಬದಲಾಯಿಸಲಾಗಿದೆ ಇದು ಬಫರ್ನಲ್ಲಿರುವ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸುತ್ತದೆ ಆದ್ದರಿಂದ ನಾವು ಸ್ಟಾಕ್ ಅನ್ನು ಪರೀಕ್ಷಿಸುತ್ತೇವೆ ನಾವು ರಚಿಸಿದ ಪೇಲೋಡ್ ಅನ್ನು ನಾವು ನೋಡುತ್ತೇವೆ ಮತ್ತು ಈ ನಿರ್ದಿಷ್ಟ ಹಂತದಲ್ಲಿ ಬಫರ್ ವಾಸ್ತವವಾಗಿ ಪ್ರಾರಂಭವಾಗುವ ಬಫರ್ ಅನ್ನು ಬೈಟ್ 90 ಅನ್ನು ಒಳಗೊಂಡ 64 nops ಗಳಿಂದ ತುಂಬಿಸಲಾಗುತ್ತದೆ ನಂತರ ಈ ಸ್ಥಳದಿಂದ ಆರಂಭವಾಗಿ ಪೇಲೋಡ್ ಇರುವುದನ್ನು ನಾವು ನೋಡುತ್ತೇವೆ ಜೋಡಣೆ ಲಿಟಲ್ ಎಂಡಿಯನ್ ಅನ್ನು ಆಧರಿಸಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ನಾವು C3C089C3 ಅನ್ನು ನಿರ್ದಿಷ್ಟಪಡಿಸಿದಾಗ ನಾವು ಇಲ್ಲಿ ನಿಜವಾಗಿಯೂ ನೋಡುವುದು ಲಿಟಲ್ ಎಂಡಿಯನ್ ಸಂಕೇತವಾಗಿದೆ ಆದ್ದರಿಂದ ಈ ಶೆಲ್ ಕೋಡ್ ಅನ್ನು ಒಳಗೊಂಡಿರುವ ಮುಂದಿನ 32 ಬೈಟ್ಗಳು ಆದ್ದರಿಂದ ಶೆಲ್ ಕೋಡ್ ವಾಸ್ತವವಾಗಿ ಏನು ಮಾಡುತ್ತದೆ ಎಂದರೆ ಅದು ಯಂತ್ರದ ಕಾರ್ಯಾಚರಣೆಗಳನ್ನು ಸಂಕೇತಿಸುತ್ತದೆ ಅದು ನಿಜವಾಗಿ ಶೆಲ್ ಅನ್ನು ಸೃಷ್ಟಿಸುತ್ತದೆ ಶೆಲ್ ಕೋಡ್ ಅನ್ನು ಈಗ ಹೇಗೆ ರಚಿಸಲಾಗಿದೆ ಎಂಬುದರ ಕುರಿತು ನಾವು ವಿವರಗಳಿಗೆ ಹೋಗುವುದಿಲ್ಲ ಆದ್ದರಿಂದ ನೀವು ಹಿಂದಿನ ವೀಡಿಯೊವನ್ನು ನೋಡಬಹುದು ಅಥವಾ ಆನ್ಲೈನ್ನಲ್ಲಿ ವಿವಿಧ ಪರಿಕರಗಳಿವೆ ಅದು ನಿಮಗಾಗಿ ಈ ಶೆಲ್ ಕೋಡ್ ಅನ್ನು ರಚಿಸುತ್ತದೆ ಆದ್ದರಿಂದ ನೀವು ಇದನ್ನು ನಿಜವಾಗಿಯೂ ನೋಡಿದರೆ ಇದು ಲಿಟಲ್ ಎಂಡಿಯನ್ ಸಂಕೇತದಲ್ಲಿರುವ ಶೆಲ್ ಕೋಡ್ನ ಮೊದಲ ನಾಲ್ಕು ಬೈಟ್ಗಳು ಮುಂದಿನ ನಾಲ್ಕು ಬೈಟ್ಗಳು ಮತ್ತು ಹೀಗೆ ಎಂದು ನಾವು ನೋಡುತ್ತೇವೆ ಈಗ ಶೆಲ್ ಕೋಡ್ 420BCD80 ಇಲ್ಲಿ ಕೊನೆಗೊಳ್ಳುತ್ತದೆ ಅದು ಇಲ್ಲಿ 420BCD80 ಮತ್ತು ನಂತರ ನಮ್ಮಲ್ಲಿ ಸಾಕಷ್ಟು ಪ್ಯಾಡಿಂಗ್ ಇರುತ್ತದೆ ವಾಸ್ತವವಾಗಿ ನಾವು 112 64 32 ಬೈಟ್ಗಳ ಪ್ಯಾಡಿಂಗ್ ಅನ್ನು ನೋಡುತ್ತೇವೆ ಅದು A ಗಳಿಂದ ಪ್ಯಾಡಿಂಗ್ ಆಗಿದೆ ಅದು ಇಲ್ಲಿಂದ ಇಲ್ಲಿಗೆ ಇರುತ್ತದೆ ಆದ್ದರಿಂದ 1 2 3 ಮತ್ತು 4 ಇವೆ ಆದ್ದರಿಂದ ಅದು 64 ಬೈಟ್ಗಳ ಪ್ಯಾಡಿಂಗ್ನಲ್ಲಿ ಕೊನೆಗೊಳ್ಳುತ್ತದೆ ಅದು 112 64 32 ಆಗಿದೆ ಮತ್ತು ಅಂತಿಮವಾಗಿ ನಾವು ಈ ಸ್ಥಳವು ರಿಟರ್ನ್ ವಿಳಾಸವನ್ನು ಹೊಂದಿರಬೇಕೆಂದು ನೋಡಿದೆವು ಆದ್ದರಿಂದ ಈ ಸ್ಥಳವನ್ನು FFFFCF70 ಮೌಲ್ಯದೊಂದಿಗೆ ತಿದ್ದಿ ಬರೆಯಲಾಗಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಈ copier ಕಾರ್ಯವು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದಾಗ ಅದರಿಂದ ಮೆಮೊರಿ ವಿಷಯಗಳನ್ನು ಆಯ್ಕೆ ಮಾಡಲಾಗುವುದು ಸ್ಥಳ ಮತ್ತು ಇದನ್ನು ನೀವು EIP ರಿಜಿಸ್ಟರ್ಗೆ ಹಾಕುತ್ತದೆ ಆದ್ದರಿಂದ FFFFCF70 ಗೆ ಅನುಗುಣವಾಗಿ ಈ ಮೆಮೊರಿ ಇಲ್ಲಿದೆ ಆದ್ದರಿಂದ ಏನಾಗಲಿದೆ ಎಂದರೆ ಸೂಚನಾ ಪಾಯಿಂಟರ್ ಈ ಸ್ಥಳವನ್ನು ಸೂಚಿಸುತ್ತದೆ ಮತ್ತು ಅದು ಇಲ್ಲಿಂದ ಪ್ರತಿ ಬೈಟ್ ಅನ್ನು ತೆಗೆದುಕೊಳ್ಳುತ್ತದೆ ಇದು 90909090 ಮತ್ತು ಈ nops ಅನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಈ ಎಲ್ಲಾ nops ಅನ್ನು ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ನಂತರ ನಿಮ್ಮ ನಿಜವಾದ ಶೆಲ್ ಕೋಡ್ ನೋಡುತ್ತಿದೆ ಈ ಸ್ಥಳವನ್ನು ನಂತರ ಕಾರ್ಯಗತಗೊಳಿಸಲಾಗುತ್ತದೆ ಅಂತಿಮವಾಗಿ ಈ 32 ಬೈಟ್ಗಳ ಕಾರ್ಯಾಚರಣೆಯ ಅಂತ್ಯದ ವೇಳೆಗೆ ನಿಮ್ಮ ಶೆಲ್ ಅನ್ನು ರಚಿಸಲಾಗುತ್ತದೆ ಶೆಲ್ ಅನ್ನು ಆಪರೇಟಿಂಗ್ ಸಿಸ್ಟಮ್ಗೆ ಸಿಸ್ಟಮ್ ಕರೆ ಮೂಲಕ ಇಂಟರ್ರಪ್ಟ್ 80H ಬಳಸಿ ಆದರ್ಶವಾಗಿ ರಚಿಸಲಾಗುತ್ತದೆ ಇದು OS ಗೆ ಹೊಸ ಪ್ರಕ್ರಿಯೆಯನ್ನು ರಚಿಸಬೇಕೆಂದು ಹೇಳುತ್ತದೆ ಆದ್ದರಿಂದ ಇಲ್ಲಿ ನಿಜವಾಗಿಯೂ ಏನಾಗುತ್ತಿದೆ ಎಂದರೆ ಈ ಕೋಡ್ ಅನ್ನು ಚಲಾಯಿಸಿ ಮತ್ತು ಶೆಲ್ ಅನ್ನು ಕಾರ್ಯಗತಗೊಳಿಸಲಾಗಿದೆಯೆಂದು ನೋಡೋಣ ಆದ್ದರಿಂದ ನೀವು ಅದನ್ನು ಚಲಾಯಿಸಿದಾಗ ನಾವು GDB ಯನ್ನು ಬಳಸಬಹುದು ನಾವು ಇದನ್ನು ಈ ಕೆಳಗಿನಂತೆ ಚಲಾಯಿಸಬಹುದು ಆದ್ದರಿಂದ ಈ ಶೆಲ್ sh ಶೆಲ್ ಆದ್ದರಿಂದ ನಾವು ಎಲ್ಲಾ ಶೆಲ್ ಆಜ್ಞೆಗಳನ್ನು ಮಾಡಬಹುದು ಈ ಶೆಲ್ ಅನ್ನು ಪ್ರಸ್ತುತ ಕಾರ್ಯಗತಗೊಳಿಸುವ ಪ್ರಕ್ರಿಯೆಗಳನ್ನು ವೀಕ್ಷಿಸಲು ನೀವು ps ಅನ್ನು ಬಳಸಬಹುದು ಮತ್ತು ನಾವು ನೋಡುತ್ತೇವೆ ಮೂರು ಪ್ರಕ್ರಿಯೆಗಳಿವೆ ps ಎನ್ನುವುದು ನಾವು ನೀಡಿದ ಆಜ್ಞೆಯಾಗಿದೆ ಮತ್ತು ಈ ಪ್ರಕ್ರಿಯೆಗೆ ಪೋಷಕರು sh ಪ್ರಕ್ರಿಯೆ ಮತ್ತು ಈ ಟರ್ಮಿನಲ್ನೊಂದಿಗೆ ರಚಿಸಲಾದ ಮೂಲ ಬ್ಯಾಚ್ ಶೆಲ್ ಇಲ್ಲಿ ಇದೆ ಆದ್ದರಿಂದ ಈ ರೀತಿಯಲ್ಲಿ ನಾವು testcode c ಎಂಬ ನಿರ್ದಿಷ್ಟ ಕೋಡ್ ಅನ್ನು ಪೇಲೋಡ್ನೊಂದಿಗೆ ಇಂಜೆಕ್ಟ್ ಮಾಡಿದ್ದೇವೆ ಎಂದು ನಾವು ನೋಡಿದ್ದೇವೆ ನಾವು ಬಫರ್ ಅನ್ನು ಓವರ್ಫ್ಲೋ ಮಾಡಲು ಮತ್ತು ಬಫರ್ನಲ್ಲಿರುವ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸುತ್ತೇವೆ ಅನೇಕ ಮಾಲ್ವೇರ್ಗಳು ಈ ನಿರ್ದಿಷ್ಟ ತಂತ್ರವನ್ನು ಬಳಸುತ್ತವೆ ಅವರು ಪೇಲೋಡ್ ಅನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಒಮ್ಮೆ ಆಕ್ರಮಣಕಾರರು ಅಂತಹ ಪೇಲೋಡ್ ಅನ್ನು ಪಡೆಯಲು ಸಾಧ್ಯವಾದರೆ ಅವರು ಸಿಸ್ಟಮ್ನಲ್ಲಿ ಏನು ಬೇಕಾದರೂ ಮಾಡಬಹುದು ಉದಾಹರಣೆಗೆ ಎಲ್ಲಾ ಆಬ್ಜೆಕ್ಟ್ ಫೈಲ್ಗಳನ್ನು ಅಳಿಸಬಹುದು ಮತ್ತು ಇತ್ಯಾದಿ